ಪ್ರೊಫೆಸರ್ ಹಲೋ ಮತ್ತು ಅನುಭೂತಿಯ ಈ ಮಾಡ್ಯೂಲ್ಗೆ ಮತ್ತೆ ಸ್ವಾಗತ ನಾವು ನಮ್ಮ ಹಿಂದಿನ ವೀಡಿಯೊದಲ್ಲಿ ಗ್ರಾಹಕರ ಪ್ರಯಾಣದ ಮ್ಯಾಪಿಂಗ್ ಅನ್ನು ಅಥವಾ ಮೊದಲ ವ್ಯಕ್ತಿತ್ವವನ್ನು ನೋಡಿದ್ದೇವೆ ನಾವು ಕೆಲಸ ಮಾಡುತ್ತಿರುವ ಅದೇ ಕೇಸ್ ಸ್ಟಡಿಯ ಮತ್ತೊಂದು ವ್ಯಕ್ತಿತ್ವವನ್ನು ಈ ವೀಡಿಯೊದಲ್ಲಿ ನೋಡೋಣ ಈಗ ನಾವು ಅದನ್ನು ಇನ್ನೊಂದು ಬಾರಿ ಏಕೆ ನಿರ್ಮಿಸಬೇಕು ಏಕೆಂದರೆ ಗ್ರಾಹಕರ ಪ್ರಯಾಣದ ನಕ್ಷೆಯು ವಿಭಿನ್ನ ವಿಶಿಷ್ಟ ಗುಣಗಳಿಂದ ಅದು ಕೂಡಿರಬಹುದು ಇನ್ನೊಬ್ಬ ವ್ಯಕ್ತಿಯನ್ನು ಪರೀಕ್ಷಿಸಲು ಹೊರಟ್ಟಿದ್ದೇವೆ ಏಕೆಂದರೆ ಅವರು ಇದನ್ನು ಉಪಯೋಗಿಸುತ್ತಿದ್ದಾರೆ ಅಥವಾ ಈ ಪ್ರಯಾಣದ ಮೂಲಕ ಹೋಗುತ್ತಿದ್ದಾರೆ ಆದ್ದರಿಂದ ನಾನು 3 ರಿಂದ 4 ವ್ಯಕ್ತಿತ್ವದ ಬಗ್ಗೆ ಹೇಳುತ್ತಿದ್ದೇನೆ ಅವರು ಒಬ್ಬರೇ ಅಲ್ಲ ಎಂದು ನಾನು ಸೂಚಿಸುತ್ತಿದ್ದೇನೆಅದು ತುಂಬಾ ಕಡಿಮೆ ಆದರೆ ರೂಡಿಯಲ್ಲಿ ಅದು ಸುಮಾರು 3 ಅಥವಾ 4 ರಷ್ಟಿದ್ದು ಅವರು ಶಬ್ದತಃ ವ್ಯಂಗ್ಯಚಿತ್ರ ಅಥವಾ ಕೆಲವು ಜನರು ಸಾಮಾನ್ಯವಾಗಿ ಒಲವು ಇದ್ದರೆ ಆ ವ್ಯಕ್ತಿಯ ವ್ಯಂಗ್ಯಚಿತ್ರ ಅಥವಾ ಮತ್ತೊಬ್ಬರೊಂದಿಗೆ ಚಿತ್ರಣ ಇವುಗಳನ್ನು ಪ್ರಯತ್ನಿಸಬಹುದು ನೀವು ರೇಖಾಚಿತ್ರದಲ್ಲಿ ಪ್ರವೀಣರಲ್ಲದಿದ್ದರೆ ನೀವು ಗೆರೆ ಚಿತ್ರಣವನ್ನು ಚಿತ್ರಿಸುದರಿಂದ ಗ್ರಾಹಕರ ಪ್ರಯಾಣದ ನಕ್ಷೆಯನ್ನು ಪೂರ್ಣ ಗೊಳಿಸಿ ಎಂದು ನಾನು ಪ್ರೋತ್ಸಾಹಿಸುತ್ತೇನೆ ಆದ್ದರಿಂದ ಇಲ್ಲಿಂದ ನನ್ನ ಸಹೋದ್ಯೋಗಿಗಳು ಎರಡನೇ ಗ್ರಾಹಕ ಪ್ರಯಾಣದ ನಕ್ಷೆಯನ್ನು ನಿರ್ಮಿಸಲು ತೆಗೆದುಕೊಳ್ಳುತ್ತಾರೆ ಮರಳಿ ನಿಮಗೆ ಸಿದ್ಧಾರ್ಥ್ ಮಾತುರಿ ಹೌದು ಆದ್ದರಿಂದ ಹುಡುಗರೇ ಮೊದಲ ವೀಡಿಯೊದಲ್ಲಿ ನಾವು ಶಾಲೆಗೆ ಹೋಗುವ ವಿದ್ಯಾರ್ಥಿ ಎಂದು ಪರಿಗಣಿಸಿದ್ದೇವೆ ಈಗ ನಾವು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಯನ್ನು ಅಂದರೆ 24 ರಿಂದ 25 ವರ್ಷ ವಯಸ್ಸಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳೆಂದು ಪರಿಗಣಿನಿಸೋಣ ಅದೇ ಎರಡನೆಯ ವ್ಯಕ್ತಿತ್ವ ಆ ವ್ಯಕ್ತಿಯ ಹೆಸರನ್ನು ಈಗಲೇ ಇಡೋಣ ನಿತಿನ್ ಕುರಿಯನ್ ಸರಿ ನಾವು ಅವನಿಗೆ ಪ್ರಿನ್ಸ್ ಎಂದು ಹೆಸರಿಸೋಣ ಪ್ರೊಫೆಸರ್ ಮೊದಲನೆಯವನು ಸ್ಯಾಮ್ ಮತ್ತು ಈಗ ಪ್ರಿನ್ಸ್ ಸರಿ ನಿತಿನ್ ಆದ್ದರಿಂದ ಪ್ರಿನ್ಸ್ 24 ರ ಹರೆಯ ಸಿದ್ಧಾರ್ಥ್ 24 ವರ್ಷ ಮತ್ತು ನಿತಿನ್ ಅವರು ಭಾರತದ ದೆಹಲಿಯ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾರೆ ಸಿದ್ಧಾರ್ಥ್ ದೆಹಲಿ ಅಂದರೆ ಭಾರತದ ಭೌಗೋಳಿಕತೆ ಆದ್ದರಿಂದ ನಮ್ಮ ಎರಡನೇ ವ್ಯಕ್ತಿಯ ಅದು ಮೂಲ ವ್ಯಕ್ತಿತ್ವವಾಗಿದೆ ಮತ್ತು ಅದನ್ನು ಇಲ್ಲಿ ಅಂಟಿಸಲಾಗಿದೆ ನಿತಿನ್ ಹಾಗಾದರೆ ನಾವು ಪ್ರಿನ್ಸ್ಗಾಗಿ ಯಾವ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಸಿದ್ಧಾರ್ಥ್ ಶಾಲಾ ವಿದ್ಯಾರ್ಥಿಗಳು ಹೇಗೆ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಅದಕ್ಕಾಗಿ ನಾವು ವಿದ್ಯಾರ್ಥಿಯ ಮುಂದಿನ ಚಟುವಟಿಕೆಗೆ ಹೋಗೋಣ ಅವನು ಟಿಪ್ಪಣಿಗಳನ್ನು ತೆಗೆದುಕೊಂಡಿದ್ದಾನೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅಧ್ಯಯನ ಮತ್ತು ತಯಾರಿ ಮಾಡುವನು ಸರಿ ಆದ್ದರಿಂದ ಮನೆಯಲ್ಲಿ ಅಧ್ಯಯನ ಮಾಡುವುದೇ ಚಟುವಟಿಕೆ ಆಗಿರುತ್ತದೆ ಸರಿ ನಿತಿನ್ ಸರಿಆದ್ದರಿಂದ ಈ ನಿರ್ದಿಷ್ಟ ಚಟುವಟಿಕೆಯ ಮೊದಲಿನ ಈಗಿನ ಮತ್ತು ನಂತರದ ಚಟುವಟಿಕೆಗಳು ಯಾವುವು ಎಂಬುದನ್ನು ನಾವು ಮತ್ತೆ ನೋಡಬೇಕಾಗಿದೆ ಆದ್ದರಿಂದ ವಿದ್ಯಾರ್ಥಿಯು ಹೋಗುವ ಮೊದಲು ಅಥವಾ ಅಧ್ಯಯನ ಮಾಡಲು ಪ್ರಾರಂಭಿಸುವ ಮೊದಲು ಅವನು ಬಹುಶಃ ಮಾಡುತ್ತಿರುವ ಕೆಲವು ಚಟುವಟಿಕೆಗಳು ಯಾವುವು ಸಿದ್ಧಾರ್ಥ್ ಬಹುಶಃ ಸರಿಪಡಿಸಿಕೊಳ್ಳುವುದು ತನಗಾಗಿ ಸರಿಯಾದ ಸ್ಥಳವನ್ನು ಸರಿಪಡಿಸಿ ಮತ್ತು ಪುಸ್ತಕ ಮತ್ತು ಅವನಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನೂ ಸಂಘಟಿಸುವನು ನಿತಿನ್ ಸರಿ ಆದ್ದರಿಂದ ಎಲ್ಲಾ ಸಂಬಂಧಿತ ಅಧ್ಯಯನ ಸಾಮಗ್ರಿಗಳನ್ನು ಸಂಗ್ರಹಿಸಿ ಕಲಿಕೆಗೆ ಸಿದ್ಧಪಡಿಸುವುದು ಸಿದ್ಧಾರ್ಥ್ ಸರಿ ಎಲ್ಲಾ ಅಧ್ಯಯನ ಸಾಮಗ್ರಿಗಳನ್ನು ಪಡೆದುಕೊಳ್ಳುವುದು ನಿತಿನ್ ಆದ್ದರಿಂದ ಅವು ಟಿಪ್ಪಣಿಗಳು ಸಂಬಂಧಿತ ಪಠ್ಯಪುಸ್ತಕಗಳು ಆಗಿರಬಹುದು ಸಿದ್ಧಾರ್ಥ್ ಟಿಪ್ಪಣಿಗಳು ಮತ್ತು ಪಠ್ಯಪುಸ್ತಕಗಳು ಅಲ್ಲವೇ ಆದ್ದರಿಂದ ಇದು ಚಟುವಟಿಕೆ 1 ಆಗಿರುತ್ತದೆ 'ಮೊದಲು' ಚಟುವಟಿಕೆಯ ಹಂತ 1 ರಂತೆ ನಾವು ಇದನ್ನು ಇಲ್ಲಿ ಕಾಣಬಹುದು ನಿತಿನ್ ಸರಿ ಮುಂದಿನದು ಬಹುಶಃ ಅವನು ಕುಳಿತುಕೊಳ್ಳುವ ಸ್ಥಳ ಅದು ಹಾಸಿಗೆ ಅಥವಾ ಸ್ಟಡಿ ಟೇಬಲ್ ಆಗಿರಬಹುದು ಸಿದ್ಧಾರ್ಥ್ ಸರಿ ಅಧ್ಯಯನ ಸ್ಥಳದಲ್ಲಿ ತನಗೆ ವ್ಯವಸ್ಥೆ ಮಾಡುವುದು ಆದ್ದರಿಂದ ಇದು 2 ಆಗಿರುತ್ತದೆ ನಂತರ ಅವನು ಬಹುಶಃ ನಿರ್ದಿಷ್ಟವಾದ ಅಧ್ಯಾಯಕ್ಕೆ ಹೋಗುತ್ತಿದ್ದನು ನಿತಿನ್ ಸಂಬಂಧಿತ ಅಧ್ಯಾಯ ಅಥವಾ ವಿಷಯ ಸರಿ ಸಿದ್ಧಾರ್ಥ್ ಆದ್ದರಿಂದ ಅವನು ಸಂಬಂಧಿತ ಅಧ್ಯಾಯಕ್ಕಾಗಿ ಸಂಬಂಧಿಸಿದ ತನ್ನ ಟಿಪ್ಪಣಿಗಳನ್ನು ಮತ್ತು ಪಠ್ಯಪುಸ್ತಕಗಳನ್ನು ತೆರೆಯುತ್ತಾನೆ ಇದು ಅಧ್ಯಯನ ಮುಂದುವರಿಯುವ ಮೂಲ ಚಟುವಟಿಕೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿತಿನ್ ಅಧ್ಯಯನ ಮತ್ತು ಚಟುವಟಿಕೆ ಸರಿ ಸಿದ್ಧಾರ್ಥ್ ಬೇರೆ ಏನಾದರೂ ಸುಪ್ರತಿವ್ ಇಲ್ಲ ಇವುಗಳು ಯಾರೋ ಬಯಸಿದ ಮೂಲ ವಿಷಯಗಳು ಆಗಿವೆ ಸಿದ್ಧಾರ್ಥ್ ಎರಡೂ ನಂತರ ನಾವು ಮುಂದುವರಿಯಬಹುದು ಇನ್ನೇನಾದರೂ ಇದೆಯಾ ಸರ್ ಪ್ರೊಫೆಸರ್ ನಾನು ಚೆನ್ನಾಗಿದ್ದೇನೆ ಕೆಲಸಗಳು ಚೆನ್ನಾಗಿ ನಡೆಯುತ್ತಿವೆ ಸರಿ ನಿತಿನ್ ಆದ್ದರಿಂದ ಚಟುವಟಿಕೆಯ ಸಮಯದಲ್ಲಿ ಸಿದ್ಧಾರ್ಥ್ ಹೌದು ಚಟುವಟಿಕೆಯ ಸಮಯದಲ್ಲಿ ವಿದ್ಯಾರ್ಥಿ 2 ಆದ್ದರಿಂದ ಮೊದಲ ಕೆಲಸವೆಂದರೆ ಬಹುಶಃ ನಿರ್ದಿಷ್ಟ ಅಧ್ಯಾಯಕ್ಕಾಗಿ ಸಿದ್ಧಪಡಿಸಿದ ಪಠ್ಯ ಅಥವಾ ಸಂಬಂಧಿತ ಟಿಪ್ಪಣಿಗಳನ್ನು ಓದುವುದು ಆಗಿರಬಹುದು ಸಿದ್ಧಾರ್ಥ್ ಸರಿ ವಿಷಯಕ್ಕಾಗಿ ಟಿಪ್ಪಣಿಗಳನ್ನು ಮತ್ತು ಅಧ್ಯಾಯವನ್ನು ಓದಿ ಸರಿ ನಿತಿನ್ ಹೌದು ಅದು ಚಟುವಟಿಕೆ 1 ಆಗಿರುತ್ತದೆ ಸಿದ್ಧಾರ್ಥ್ ಇದು ಯಾವಾಗ ಎಂದರೆ ಅವನು ಅಧ್ಯಯನ ಮಾಡಲು ಪ್ರಾರಂಭಿಸಿದಾಗ ನಿತಿನ್ ಇದು ಅವನು ನಿಜವಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸಿದಾಗ ಸಿದ್ಧಾರ್ಥ್ ಅದು ಡಿ 1 ಚಟುವಟಿಕೆಯ ಟೈಮ್ಲೈನ್ ನಿತಿನ್ ಸರಿ ಎರಡನೆಯದಾಗಿ ಅವನು ಬರೆಯಲು ಅಥವಾ ಚಿತ್ರಿಸಲು ಪ್ರಾರಂಭಿಸಬಹುದು ಸಿದ್ಧಾರ್ಥ್ ಅವನ ಚಾಲ್ತಿ ಟಿಪ್ಪಣಿಗಳನ್ನು ಬರೆದುಕೊಳ್ಳುತ್ತಿದ್ದನು ನಿತಿನ್ ಕಲಿಕೆ ಚಟುವಟಿಕೆಯು ಚಾಲ್ತಿ ಟಿಪ್ಪಣಿಯಿಂದ ನಡೆಯುತ್ತದೆ ಸುಪ್ರತಿವ್ ಬರೆಯುವುದನ್ನು ರೂಢಿ ಮಾಡಿಕೊಳ್ಳುವುದು ನಿತಿನ್ ಬರೆಯುವುದನ್ನು ರೂಢಿ ಮಾಡಿಕೊಳ್ಳುವುದು ಸಿದ್ಧಾರ್ಥ್ ಬರೆಯುವುದನ್ನು ರೂಢಿ ಮಾಡಿಕೊಳ್ಳುವುದು ಚಾಲ್ತಿ ಟಿಪ್ಪಣಿಯಿಂದ ನಿತಿನ್ ಹೌದು ಮತ್ತು ಸುಪ್ರತಿವ್ ಚಾಲ್ತಿ ಟಿಪ್ಪಣಿಯ ಜೊತೆಗೆ ಅವನು ಅದರಲ್ಲಿ ಉಲ್ಲೇಖಿತ ಇತರ ಕೆಲವು ವಸ್ತುಗಳನ್ನು ನೋಡಬೇಕಾಗಬಹುದು ಎಂದು ನೀವು ಭಾವಿಸುತ್ತೀರಾ ಅದು ಆಗಬಹುದು ನಿತಿನ್ ಆದ್ದರಿಂದ ವಿದ್ಯಾರ್ಥಿಗಳ ಕಲಿಕೆಯ ವಿಷಯದಲ್ಲಿ ನನಗೆ ದೊರೆಕಿರುವ ಪ್ರತಿಕ್ರಿಯೆಗಳೆಂದರೆ ಈ ದಿನಗಳಲ್ಲಿ ಅವರು ಸಾಮಾನ್ಯವಾಗಿ ಆನ್ಲೈನ್ಗೆ ಹೋಗುತ್ತಾರೆ ಮತ್ತು ಯೂಟ್ಯೂಬ್ ವೀಡಿಯೊವನ್ನು ಪರಿಶೀಲಿಸುತ್ತಾರೆ ಮತ್ತು ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆಅಥವಾ ಕಲಿಯುತ್ತಿರುವ ವಿಷಯಗಳಲ್ಲಿ ಸ್ವಲ್ಪ ಅಸ್ಪಷ್ಟವಾಗಿರುವ ಕೆಲವು ವಿಷಯಗಳಿದ್ದರೆ ಅವರಿಗೆ ಸರಿಹೊಂದುವಂತೆ ಕಲಿಕೆಯ ಚಟುವಟಿಕೆಗೆ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಸಿದ್ಧಾರ್ಥ್ ಪರಿಪೂರ್ಣ ಆದ್ದರಿಂದ ಸಂದೇಹನಾಸ್ಪದ ವಿಷಯಗಳಿದ್ದರೆ ಉಲ್ಲೇಖಿಸುವ ಆನ್ಲೈನ್ ಅನ್ನು ಉಲ್ಲೇಖಿಸಬಹುದು ನಿತಿನ್ ಸಂದೇಹನಾಸ್ಪದ ವಿಷಯಗಳು ಹೌದು ಶ್ಯಾಮ್ ಉಲ್ಲೇಖಿಸುವ ಆನ್ಲೈನ್ ಮತ್ತು ಆಫ್ಲೈನ್ ಪುಸ್ತಕಗಳನ್ನು ಉಲ್ಲೇಖಿಸಬಹುದು ನಿತಿನ್ ಪರ್ಯಾಯವಾದ ಉಲ್ಲೇಖ ಪುಸ್ತಕವನ್ನು ಉಲ್ಲೇಖಿಸಬಹುದು ಸಿದ್ಧಾರ್ಥ್ ಆನ್ಲೈನ್ ಆಫ್ಲೈನ್ ಉಲ್ಲೇಖ ಸಾಮಗ್ರಿಗಳು ಆಗಿರಬಹುದು ಸುಪ್ರತಿವ್ ಉಲ್ಲೇಖ ವಸ್ತುಗಳು ನಿತಿನ್ ಹೆಚ್ಚಿನ ಕಲಿಕೆಗಾಗಿ ಆಫ್ಲೈನ್ ಉಲ್ಲೇಖ ಸಾಮಗ್ರಿಗಳನ್ನೂ ಉಲ್ಲೇಖಿಸುವುದು ಹೌದು ಸಿದ್ಧಾರ್ಥ್ ಹೆಚ್ಚಿನ ಕಲಿಕೆಗಾಗಿ ಉಲ್ಲೇಖ ಸಾಮಗ್ರಿಗಳು ಸರಿ ಆದ್ದರಿಂದ ಅದು 3 ಅಂದರೆ ಚಟುವಟಿಕೆಯ ಮೂರನೇ ಹೆಜ್ಜೆ ಮನೆಯಲ್ಲಿ ಕಲಿಯುವಾಗ ವಿದ್ಯಾರ್ಥಿಯು ಇನ್ನೆದಾದರೂ ಮಾಡುವುದು ಇದೆಯಾ ನಿತಿನ್ ಮತ್ತೊಮ್ಮೆ ಅವನು ಈಗ ಕಲಿಯುತ್ತಿರುವ ಅಧ್ಯಾಯದಲ್ಲಿ ಕೆಲವು ವಿಷಯಗಳು ಮೊದಲೇ ಕಲಿತ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಿದ್ದರೆ ಅವನು ಮತ್ತೆ ಪರಿಷ್ಕರಿಸಿದ ಅಥವಾ ಮೊದಲು ಕಲಿತ ಟಿಪ್ಪಣಿಗಳನ್ನು ಅಥವಾ ಅಧ್ಯಾಯಗಳನ್ನು ಪುನಃ ತೆಗೆದುಕೊಳ್ಳಬಹುದು ಈ ಕೆಲಸವನ್ನು ಕೂಡ ಮಾಡಬಹುದು ಎಂದು ಭಾವಿಸುತ್ತೇನೆ ಸಿದ್ಧಾರ್ಥ್ ಹಿಂದಿನ ಜ್ಞಾನ ದಲ್ಲಿ ಇನ್ನು ಹೆಚ್ಚಿನದ್ದನ್ನು ಸೇರಿಸುವುದು ನಿತಿನ್ ಇದಕ್ಕೆ ಮತ್ತು ಅವನು ಈಗಾಗಲೇ ಕಲಿತದ್ದರೊಂದಿಗೆ ಮತ್ತು ಪ್ರಸ್ತುತ ಕಲಿಯುತ್ತಿರುವುದಕ್ಕೆ ಒಂದು ರೀತಿಯ ಸಂಬಂಧವನ್ನು ಸೃಷ್ಟಿಸುವನು ಸಿದ್ಧಾರ್ಥ್ ಸರಿ ಅವನು ಹಿಂದಿನ ಜ್ಞಾನ ಮತ್ತು ಪ್ರಸ್ತುತ ಕಲಿಕೆಗಳ ನಡುವೆ ಸೇತುವೆಯನ್ನು ರಚಿಸುವನು ಹೌದು ಹಾಗಾದರೆ ಇವುಗಳು ಅಧ್ಯಯನದ ಸಮಯದಲ್ಲಿನ ಚಟುವಟಿಕೆಗಳೇ ಆಗಿದ್ದರೆಈಗ ಪ್ರಿನ್ಸ್ ಏನು ಮಾಡಬೇಕೆಂದುಕೊಂಡಿದ್ದಾನೆ ಈ ಅಧ್ಯಯನ ಚಟುವಟಿಕೆಯ ನಂತರದನ್ನು ನಾವು ನೋಡೋಣ ಆದ್ದರಿಂದ ಒಮ್ಮೆ ಅವನು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡ ನಂತರ ಅವನು ಮೊದಲು ಏನು ಮಾಡುವನು ನಿಮಗೆ ಏನು ಅನಿಸುತ್ತದೆ ನಿತಿನ್ ಸರಿ ಅವನು ಕಲಿಯುತ್ತಿರುವುದು ಅಥವಾ ಅರ್ಥಮಾಡಿಕೊಳ್ಳುತ್ತಿರುವುದು ಸರಿಯೇ ಎಂದು ಪರೀಕ್ಷಿಸಲು ಅವನು ಬಯಸುತ್ತಾನೆ ಸಿದ್ಧಾರ್ಥ್ ಕ್ರಾಸ್ ಚೆಕ್ ಅಥವಾ ಪರಿಷ್ಕರಣೆ ಮಾಡುವುದು ಹೊಸದಾಗಿ ಕಲಿತ ವಿಷಯದೊಂದಿಗೆ ಸ್ವತಃಕ್ಕೆ ಪರೀಕ್ಷಿಸುವುದು ಸರಿ ಇದು ಒಂದು ಆಗಿರಬಹುದು ಒಂದು ಸನ್ನಿವೇಶದಲ್ಲಿ ಪರೀಕ್ಷೆಯು ಸಕಾರಾತ್ಮಕವಾಗಿ ಬರಬಹುದು ಆಗ ಅವನು ಮುಂದಿನ ಅಧ್ಯಾಯಕ್ಕೆ ಹೋಗುವನು ಮತ್ತೊಂದರಲ್ಲಿ ಋಣಾತ್ಮಕವಾಗಿಯು ಬರಬಹುದು ನಿತಿನ್ ಅವನು ಅಂದರೆ ಅವನಿಗೆ ಅಷ್ಟೊಂದು ತಿಳಿದಿಲ್ಲ ಸಿದ್ಧಾರ್ಥ್ ಸರಿ ಆದ್ದರಿಂದ ನಾವು ಎರಡು ವಿಭಿನ್ನ ಪರಿಸ್ಥಿತಿಗಳಿಗೆ ಹೋಲಿಸಬಹುದು ಅದು 2 ಸಕಾರಾತ್ಮಕ ಪರಿಸ್ಥಿತಿ ಅದರಲ್ಲಿ ಅವನು ಮುಂದಿನ ವಿಷಯಕ್ಕೆ ತೆರಳಬಹುದು ಮತ್ತು ನಕಾರಾತ್ಮಕ ಪರಿಸ್ಥಿತಿಯಲ್ಲಿ ಅವನು ತನ್ನದೇ ಪರೀಕ್ಷೆಯಲ್ಲಿ ವಿಫಲನಾಗಬಹುದು ನಿತಿನ್ ನಂತರ ಅವನು ಕಲಿಕೆಯ ಚಟುವಟಿಕೆಗೆ ಹಿಂತಿರುಗುತ್ತಾನೆ ಸಿದ್ಧಾರ್ಥ್ ಬಹುಶಃ ಡಿ 1 ಆಗಿದೆ ನಿತಿನ್ ಕಲಿಕೆಯ ಸಮಯದಲ್ಲಿನ ಮೊದಲ ಚಟುವಟಿಕೆಯೇ ಡಿ 1 ಆಗಿರುವುದು ಹೌದು ಸಿದ್ಧಾರ್ಥ್ ಹಿಂತಿರುಗಿ ನಿತಿನ್ ಪರಿಕಲ್ಪನೆಯನ್ನು ಮತ್ತೆ ಓದುವುದು ಮತ್ತು ಅರ್ಥಮಾಡಿಕೊಳ್ಳುವುದು ಸಿದ್ಧಾರ್ಥ್ ಅದೇ ವಿಷಯದ ಬಗ್ಗೆ ಪ್ರೊಫೆಸರ್ ಇಲ್ಲಿಂದ ನಾವು ಇಲ್ಲಿಗೆ ಹೆಜ್ಜೆ ಹಾಕುವೆ ಅದು ಡಿ 1 ತರಹ ಅದನ್ನು ಓಹ್ ಎಂದು ಹೇಳಲಾಗಿದೆ ಆದ್ದರಿಂದ ಅದು ನನ್ನ ಸಲಹೆಯಾಗಿದೆ ಸಾಮಾನ್ಯ ವಾಗಿ ಲೂಪಗಳು ಇರುತ್ತವೆ ಅವು ಇಲ್ಲಿ ಏನೋ ನಡೆಯುತ್ತಿದೆ ಎಂದು ನಿಮಗೆ ಹೇಳುತ್ತವೆ ಇದು ಒಂದು ಚಿತ್ರಣದ ಸಾಧನವಾಗಿದೆ ಆದ್ದರಿಂದ ಇದನ್ನು ನೋಟಕ್ಕಾಗಿ ಹಾಕಲಾಗಿದೆ ಅಲ್ಲಿ ಬಾಣಗಳನ್ನೂ ಎಳೆಯಬಹುದು ಅದರಿಂದ ಚಟುವಟಿಕೆ ಹೆಚ್ಚು ಸಂಕೀರ್ಣವಾಗಿದೆ ನೀವು ಹೆಚ್ಚಿನ ಲೂಪಗಳನ್ನೂ ಹೊಂದುವುದು ಸರಿಯಲ್ಲ ಅವುಗಳು ರೇಖೀಯ ರೀತಿಯ ರಚನೆಯಾಗಿರಬೇಕು ಆದರೆ ಅವುಗಳು ಎಲ್ಲೋ ಹಿಂದಕ್ಕೆ ಸಂಪರ್ಕಗೊಳ್ಳುವುದನ್ನು ನಾನು ನೋಡಿದ್ದೇನೆ ಆದ್ದರಿಂದ ಅವುಗಳು ಸಂಪೂರ್ಣವಾಗಿ ಸರಿ ಅದರ ಬಗ್ಗೆ ನೀವು ಎಚ್ಚರಗೊಳ್ಳಬೇಕು ಸಿದ್ಧಾರ್ಥ್ ಆದ್ದರಿಂದ ಇವು ಪರೀಕ್ಷೆಯ ನಂತರ 2 ಪ್ರಕರಣಗಳಾಗಿರುತ್ತವೆ ಪ್ರೊಫೆಸರ್ ಆದ್ದರಿಂದ ಫ್ಲೋ ಚಾರ್ಟ್ನಂತೆ ಧನಾತ್ಮಕ ಋಣಾತ್ಮಕ ಹೊಂದಿದೆ ಋಣಾತ್ಮಕವು ಡಿ 1 ಗೆ ಹಿಂತಿರುಗುತ್ತದೆ ಸರಿ ಸಿದ್ಧಾರ್ಥ್ ಅವನು ತನ್ನನ್ನು ಪರೀಕ್ಷಿಸಿಕೊಂಡ ನಂತರ ಯಶಸ್ವಿಯಾಗಿ ಪರೀಕ್ಷಿಸಿಕೊಂಡ ಸನ್ನಿವೇಶ ಎಂದು ಪರಿಗಣಿಸೋಣ ಅವನು ತನ್ನ ಫಲಿತಾಂಶದಿಂದ ಸಂತೋಷವಾಗಿದ್ದರೆ ಮುಂದಿನ ವಿಷಯಕ್ಕೆ ಹೋಗುತ್ತಾನೆ ಆದ್ದರಿಂದ ಅದು ಮುಂದಿನ ಹಂತವಾಗಿರುತ್ತದೆ ನಿತಿನ್ ಸರಿ ಮುಂದಿನ ವಿಷಯಕ್ಕೆ ತೆರಳಿ ಸಿದ್ಧಾರ್ಥ್ ಮುಂದಿನ ವಿಷಯಗಳತ್ತ ಸಾಗುತ್ತ ನಂತರದ ಹಂತ 3 ಆಗಿದೆ ಈ ಪರಿಸ್ಥಿತಿಗಾಗಿ ನಾವು ಮತ್ತೆ ಡಿ 1 ಗೆ ಹಿಂತಿರುಗಬಹುದು ಪ್ರೊಫೆಸರ್ ಖಂಡಿತವಾಗಿ ನಿತಿನ್ ಏಕೆಂದರೆ ಮುಂದಿನ ವಿಷಯಕ್ಕೆ ತೆರಳುವ ಮೂಲಕ ಮತ್ತೆ ಪ್ರಾರಂಭದ ಮೂಲಕ ಹೋಗುತ್ತೇವೆ ನಾವು ಈಗಾಗಲೇ ಮ್ಯಾಪ್ ಮಾಡಿದ ಚಟುವಟಿಕೆಯನ್ನು ಮರುಪ್ರಾರಂಭಿಸುತ್ತೇವೆ ಪ್ರೊಫೆಸರ್ ಸರಿ ಸಿದ್ಧಾರ್ಥ್ ಸರಿ ಆದ್ದರಿಂದ ನಾವು ಯೋಚಿಸದ ಹಾಗೆ ನಿತಿನ್ ಇದು ಕಲಿಕೆಯ ಒಂದು ಚಕ್ರ ಸಿದ್ಧಾರ್ಥ್ ಮನೆಗೆ ಹೋದ ನಂತರ ಪ್ರಿನ್ಸ್ ಏನು ಮಾಡಬಹುದು ಇದು ಅಧ್ಯಯದ ಚಟುವಟಿಕೆ ಎಂದಾಗಿದೆ ಪ್ರೊಫೆಸರ್ ಒಳ್ಳೆಯದು ಈ ಸಮಯದಲ್ಲಿ ಉತ್ತಮ ಕೈಬರಹ ಮತ್ತು ತಾರ್ಕಿಕ ಹರಿವಿನಿಂದ ಮತ್ತು ಪ್ರಿನ್ಸ್ ನ ದೃಷ್ಟಿಯಿಂದ ಅವನ ಪ್ರಯಾಣವನ್ನು ನಿಜವಾಗಿಯೂ ಅನುಸರಿಸಬಹುದು ಎಂದು ನಾನು ಗಮನಿಸಿದೆ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಎಂದು ನಾವು ನೋಡುತ್ತಿದ್ದೇವೆ ಮತ್ತು ಈಗ ಆ ಹಂತವು ಪೂರ್ಣಗೊಂಡಿದೆ ನನಗೆ ನೀವು ಅದನ್ನು ಮಾಡಿದ ರೀತಿ ಇಷ್ಟವಾಗಿದೆ ಮುಂದಿನದು ಭಾವನಾತ್ಮಕ ಮ್ಯಾಪಿಂಗ್ ಹಂತ ಆಗಿರುತ್ತದೆ ಸಿದ್ಧಾರ್ಥ್ ಬಿ 1 ಗೆ ಹಿಂತಿರುಗಿ ಅಲ್ಲಿ ಅವನು ತನ್ನ ಅಧ್ಯಯಕ್ಕಾಗಿ ಅಧ್ಯಯನ ಸಾಮಗ್ರಿ ಟಿಪ್ಪಣಿ ಮತ್ತು ಪಠ್ಯಪುಸ್ತಕಗಳನ್ನು ಪಡೆಯುವನು ಅದು ಪ್ರಿನ್ಸ್ ಗಾಗಿ ಸಂತೋಷದ ವಿಷಯ ಆದ್ದರಿಂದ ಇಲ್ಲಿ ಸಂತೋಷಗೊಂಡ ಪ್ರಿನ್ಸ್ ಆಗಿರುವನು ಸುಪ್ರತಿವ್ ಹೇಗೆ ಕಾಣುತ್ತಿದೆ ಸಿದ್ಧಾರ್ಥ್ ಹೌದು ಸ್ಟಡಿ ಟೇಬಲ್ ನಲ್ಲಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುವುದು ಏನು ಬುದ್ದಿವಂತಿಕೆಯಲ್ಲ ಸುಪ್ರತಿವ್ ಯಾವುದೇ ಭಾವನೆಗಳು ಸಂಬಂಧಿಸಿಲ್ಲ ನಿತಿನ್ ಮತ್ತು ಇದು ತೊಂದರೆ ಪಠ್ಯಪುಸ್ತಕದಲ್ಲಿನ ನಿರ್ದಿಷ್ಟ ಅಧ್ಯಾಯವನ್ನು ತೆರಿಯುವುದು ಪಠ್ಯಪುಸ್ತಕದೊಳಗೆ ಅವನು ಕೆಲವು ಕೀವರ್ಡ್ಗಳು ಹುಡುಕವುದು ವಿಶೇಷವಾಗಿ ಅದರಲ್ಲೂ ಅವನು ಮೊದಲ ಬಾರಿಗೆ ಪಠ್ಯಪುಸ್ತಕವನ್ನು ಬಳಸುತ್ತಿದ್ದರೆ ಅವನಿಗೆ ತೊಂದರೆಯಾಗಬಹುದು ಎಂದು ನಾನು ಭಾವಿಸುತ್ತೇನೆ ಶ್ಯಾಮ್ ಅವನು ಗೊಂದಲಕ್ಕೊಳಗಾಗಬಹುದು ನಿತಿನ್ ಹೌದು ಮತ್ತೆ ಗೊಂದಲಕ್ಕೀಡಾಗಿದೆ ಆದ್ದರಿಂದ ಕೊರಗುವ ಭಾವನೆ ಯಾಗಿದೆ ಸಿದ್ಧಾರ್ಥ್ ಗೊಂದಲ ಮತ್ತು ದುಃಖ ಅವುಗಳು ಹಿಂದಿನ ಹಂತದ ಭಾವನೆಗಳಾಗಿವೆ ಡಿ 1 ಗೆ ಬಂದರೆ ಅಲ್ಲಿ ಟಿಪ್ಪಣಿಗಳನ್ನು ಮತ್ತು ಅಧ್ಯಾಯಗಳನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಓದುವ ಚಟುವಟಿಕೆಯ ಸಮಯದಲ್ಲಿ ಆ ವ್ಯಕ್ತಿತ್ವ ಸಂತೋಷಕೊಟ್ಟಿತ್ತು ಅದು ಸಂತೋಷವಾದ ಪ್ರಿನ್ಸ್ ಆಗಿದ್ದ ನಂತರ ಅವನ ಕಲಿಕೆಯ ಚಟುವಟಿಕೆಯ ಭಾಗವಾಗಿ ಬರೆಯುವುದು ಅಥವಾ ಚಾಲ್ತಿ ಟಿಪ್ಪಣಿಗಳನ್ನು ತಯಾರಿಸುವುದು ಸಹ ಸಂತೋಷಕೊಟ್ಟಿತ್ತು ನಿತಿನ್ ಹೌದು ಅವನು ಚಟುವಟಿಕೆಯನ್ನು ಕಲಿಯುತ್ತಿದ್ದನು ಸಿದ್ಧಾರ್ಥ್ ಆದ್ದರಿಂದ ಹೆಚ್ಚಿನ ಕಲಿಕೆಗಾಗಿ ಆನ್ಲೈನ್ ಆಫ್ಲೈನ್ ಉಲ್ಲೇಖ ಸಾಮಗ್ರಿಗಳನ್ನು ಉಲ್ಲೇಖಿಸುವುದು ಇದು ಸಹ ಸಂತೋಷಕೊಟ್ಟಿತ್ತು ನಿತಿನ್ ಆದರೆ ಇಲ್ಲಿ ಮತ್ತೆ ಸಮಸ್ಯೆಯಾಗಬಹುದು ಏಕೆಂದರೆ ಅವನು ಆನ್ಲೈನ್ನಲ್ಲಿ ಪರಿಶೀಲಿಸುತ್ತಿದ್ದರೆ ಅವನು ಲ್ಯಾಪ್ಟಾಪ್ ಬಳಸಬೇಕಾಗಬಹುದು ಅವನು ಆಫ್ಲೈನ್ಗೆ ಹೋಗಬೇಕಾದರೆ ಅವನು ಮತ್ತೆ ಮತ್ತೊಂದು ಪಠ್ಯಪುಸ್ತಕವನ್ನು ಉಲ್ಲೇಖಿಸಬೇಕಾಗುತ್ತದೆ ಅದು ಅವನ ಸಾಕಷ್ಟು ಅವಧಿಯನ್ನು ಬಳಸಲಾಗುತ್ತಿದೆ ಇದಕ್ಕಾಗಿ ಸಾಕಷ್ಟು ಸಮಯವನ್ನು ವ್ಯಯಿಸಲಾಗುತ್ತಿದೆ ಸಿದ್ಧಾರ್ಥ್ ಸರಿ ಇದು ಅವನ ಗಮನಕ್ಕೂ ಒಂದು ರಂದ್ರ ವಾಗಿದೆ ನಿತಿನ್ ಹೌದು ನಿಖರವಾಗಿ ಸಿದ್ಧಾರ್ಥ್ ಆದ್ದರಿಂದ ಅದು ದುಃಖಕರವಾಗಿದೆ ನಂತರ ಅವನ ಪ್ರಸ್ತುತ ಕಲಿಕೆ ಮತ್ತು ಹಿಂದಿನ ಜ್ಞಾನದ ನಡುವೆ ಸಂಪರ್ಕ ಸಾಧಿಸುವುದು ಕಷ್ಟಕರವಾಗಿದೆ ನಿತಿನ್ ಅವನು ಈಗಾಗಲೇ ಕಲಿತದ್ದನ್ನು ಕಲಿಯುತ್ತಿರುವ ಸಂಗತಿಗಳೊಂದಿಗೆ ಅರ್ಥಮಾಡಿಕೊಂಡು ಸಂಪರ್ಕಿಸುತ್ತಾನೆ ಇದು ಸಕಾರಾತ್ಮಕ ಅಂಶವಾಗಿದೆ ಶ್ಯಾಮ್ ಆದ್ದರಿಂದ ಅದು ಚೆನ್ನಾಗಿರುತ್ತದೆ ಸಿದ್ಧಾರ್ಥ್ ಅವುಗಳು ಈ ಅಧ್ಯಯನ ಚಟುವಟಿಕೆಯ ಸಮಯದಲ್ಲಿನ ಭಾವನೆಗಳಾಗಿವೆ ಆದ್ದರಿಂದ ಚಟುವಟಿಕೆಯ ನಂತರದ ಭಾಗಕ್ಕೆ ತೆರಳಿ ಹೊಸದಾಗಿ ಕಲಿತ ವಿಷಯದ ಬಗ್ಗೆ ಸ್ವತಃ ಪರೀಕ್ಷಿಸಿಕೊಳ್ಳುವುದು ಬಹುಶಃ ಕುತೂಹಲಕಾರಿಯಾಗಿದೆ ನಿತಿನ್ ಹೌದು ಕುತೂಹಲ ಶ್ಯಾಮ್ ಅವನು ಎಷ್ಟು ಕಲಿತನೆಂದು ತಿಳಿಯುವುದು ಕುತೂಹಲವು ಆಗಿದೆ ನಿತಿನ್ ಹೌದು ತಿಳಿಯುವ ಕುತೂಹಲ ಸಿದ್ಧಾರ್ಥ್ ಇನ್ನೂ ಸಂತೋಷವಾಗಿಲ್ಲ ದುಃಖವು ಆಗಿಲ್ಲ ಸುಪ್ರತಿವ್ ಏಕೆಂದರೆ ಅವನು ಇಕ್ಕಟ್ಟು ಸ್ಥಿತಿಯಲ್ಲಿದ್ದಾನೆ ಸಿದ್ಧಾರ್ಥ್ ಅವನು ಇಕ್ಕಟ್ಟು ಸ್ಥಿತಿಯಲ್ಲಿದ್ದಾನೆ ನೇರವಾಗಿ ಮತ್ತು ಕುತೂಹಲದಿಂದ ಮುಂದಿನ ವಿಷಯಕ್ಕೆ ಹೋಗುವನು ಇದು ಸಕಾರಾತ್ಮಕ ಫಲಿತಾಂಶವಾಗಿದೆ ನಿತಿನ್ ಅವನಿಗೆ ಸಕಾರಾತ್ಮಕ ಫಲಿತಾಂಶ ಸುಪ್ರತಿವ್ ಇದರಿಂದ ಪ್ರಿನ್ಸ್ ಖಂಡಿತವಾಗಿಯೂ ಸಂತೋಷವಾಗಿರುತ್ತಾನೆ ಶ್ಯಾಮ್ ಆದರೆ ಮತ್ತೆ ಅವನು ತನ್ನ ಪರೀಕ್ಷೆಯಲ್ಲಿ ವಿಫಲನಾಗಿದ್ದಾನೆ ಇದು ಖಂಡಿತವಾಗಿಯೂ ದುಃಖಕರವಾಗಿದೆ ನಿತಿನ್ ಆದ್ದರಿಂದ ಅವನು ತನ್ನ ವಿಷಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿಲ್ಲ ಸಿದ್ಧಾರ್ಥ್ ಆದ್ದರಿಂದ ಅವನು ಡಿ 1 ಗೆ ಹಿಂತಿರುಗಬೇಕಾಗುವುದು ಇದು ಅವನಿಗೆ ದುಃಖದ ಸಂಗತಿಯಾಗಿದೆ ಈಗ 2 ನೊಂದಿಗೆ ಮುಂದುವರಿಯುತ್ತಿರುವ ಸನ್ನಿವೇಶವಾಗಿದೆ ಆದ್ದರಿಂದ ಇದು 2 ನ ಮುಂದುವರಿಕೆಯಾಗಿದ್ದು ಈಗ 3 ಅನ್ನು ಮುಂದುವರಿಸುವುದು ಮತ್ತು ಮುಂದಿನ ವಿಷಯಕ್ಕೆ ಹೋಗುತ್ತಿದೆ ಆದ್ದರಿಂದ ಇದು ಸಂತೋಷದಾಯಕವಾಗಿರುತ್ತದೆ ಪ್ರೊಫೆಸರ್ ಸರಿ ಇಲ್ಲಿಯವರೆಗಿನ ನೀವು ಚಟುವಟಿಕೆಯನ್ನು ಮತ್ತು ಗ್ರಾಹಕ ಪ್ರಯಾಣದ ನಕ್ಷೆಯನ್ನು ಪೂರ್ಣಗೊಳಿಸಲು ಬೇಕಾಗಿರುವ ಎಲ್ಲಾ ಮೂಲ ಚೆಕ್ಮಾರ್ಕ್ಗಳನ್ನೂ ಸಮಗ್ರವಾಗಿ ಮುಗಿಸಿದ್ದೀರಿ ತುಂಬಾ ಒಳ್ಳೆಯದು ಹಾಗಾಗಿ ನಾವು 2 ವ್ಯಕಿತ್ವ ಗಳನ್ನು ಯಶಸ್ವಿಯಾಗಿ ಪೂರ್ಣ ಗೊಳಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಗ್ರಾಹಕರ ಪ್ರಯಾಣದ ನಕ್ಷೆಯಲ್ಲಿ ನಾವು ಮಾಡಿದ ಈ ನಿರ್ದಿಷ್ಟ ಚಟುವಟಿಕೆಯ ಎರಡನೇ ವ್ಯಕ್ತಿತ್ವದಲ್ಲಿ ಈ ವ್ಯಕ್ತಿಗಳು ನೀಡಿದ ಫಲಿತಾಂಶಗಳಿಂದ ನನಗೆ ತುಂಬಾ ಸಂತೋಷವಾಗಿದೆ ಆ ರೀತಿಯ ವ್ಯಕ್ತಿತ್ವವನ್ನು ಹೆಚ್ಚಿಸಲು ಗ್ರಾಹಕರ ಜನಸಂಖ್ಯಾಶಾಸ್ತ್ರ ವಯಸ್ಸು ಭೌಗೋಳಿಕತೆ ಎಂದು ನಾನು ಪುನರುಚ್ಚರಿಸುತ್ತೇನೆ ಮತ್ತು ವಿನೋದಕ್ಕಾಗಿ ನೀವು ಆ ವ್ಯಕ್ತಿಗೆ ಹೆಸರನ್ನು ಸಹ ನೀಡಬಹುದು ಎಂದು ನಾನು ಭಾವಿಸುತ್ತೇನೆ ಚಟುವಟಿಕೆಯ ಮೊದಲು ಚಟುವಟಿಕೆಯ ಸಮಯದಲ್ಲಿ ಮತ್ತು ನಂತರ ಸಮಯದಲ್ಲಿ ವ್ಯಕ್ತಿಯು ಏನು ಮಾಡಲಿದ್ದಾನೆ ಎಂದು ಸ್ಪಷ್ಟವಾಗಿ ಗುರುತಿಸಲಾಗಿದೆ ಮತ್ತು ಆಯಾ ಹಂತಗಳನ್ನು ನಮ್ಮ ಹುಡುಗರು ಅನುಸರಿಸಿದ್ದಾರೆ ನಮಗೆ ಪರಿಚಯಿಸಿದ ಕೆಲವು ಲೂಪ್ಗಳಲ್ಲಿಯ ಸುಳಿವುಗಳು ಒಂದೆರಡು ಬಹು ವ್ಯಕ್ತಿತ್ವಗಳ ಪರಿಚಯವು ಮತ್ತು ಕೊನೆಯ ಭಾಗವು ಭಾವನಾತ್ಮಕ ಮ್ಯಾಪಿಂಗ್ ಆಗಿದ್ದು ಅದು ದುಃಖ ಸಂತೋಷ ಅಥವಾ ವಾಸ್ತವವಾಗಿ ಕೆಲವು ಭಾವನೆಗಳನ್ನೂ ಆವರಿಸಿದ್ದು ನಾವು ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದೇವೆ ಮತ್ತು ಆಶ್ಚರ್ಯಗೊಂಡಿದ್ದೇವೆ ನಾವು ನಿಮಗೆ ವಿಶೇಷವಾದ ಬೋನಸ್ ಅನ್ನು ತರುತ್ತೀದ್ದೇವೆ ಅದನ್ನು ಮುಂದಿನ ವೀಡಿಯೊದಲ್ಲಿ ನಾವು ನಿಮಗೆ ತೋರಿಸುತ್ತೇವೆ ಆದ್ದರಿಂದ ಮುಂದಿನ ಬೋನಸ್ ವೀಡಿಯೊಗಾಗಿ ಟ್ಯೂನ್ ಮಾಡಿರಿ